ಈಗ ನಾವು ಈ ಕೋರ್ಸ್ನಲ್ಲಿ ಪರಿಚಯಿಸಿರುವ ಜಾಲ ವಿಶ್ಲೇಷಕವು ಜಾಲದ ಚದುರುವಿಕೆ ನಿಯತಾಂಕಗಳನ್ನು ಅಳೆಯುತ್ತದೆ ಅದಕ್ಕಾಗಿಯೇ ಇದು ಮಾಪನದಲ್ಲಿ ಬಹಳ ಮುಖ್ಯವಾದ ಸಾಧನವಾಗಿದೆ ಈಗ ಜಾಲ ವಿಶ್ಲೇಷಕದಲ್ಲಿ ನೀವು ಅದರ ವಾಸ್ತುಶಿಲ್ಪವನ್ನು ಚರ್ಚಿಸುವಾಗ ವ್ಯತ್ಯಾಸ ಸಮತಲವನ್ನು ಅವಲಂಬಿಸಿರುವ ಚದುರುವಿಕೆ ನಿಯತಾಂಕಗಳ ಅಳತೆಯನ್ನು ನಾವು ನೋಡಿದ್ದೇವೆ ನೀವು ಉಲ್ಲೇಖ ಸಮತಲವನ್ನು ಬದಲಾಯಿಸಿದರೆ ಎಸ್ ನಿಯತಾಂಕವು ಬದಲಾಗುತ್ತದೆ ಈಗ ಮಾಪನ ಜಾಲ ವಿಶ್ಲೇಷಕದಲ್ಲಿ ಅದರ ಉಲ್ಲೇಖ ಸಮತಲವು ಉಪಕರಣದ ಒಳಗೆ ಇದೆಆದರೆ ಡಿಯೂಟಿಯನ್ನು ಸಂಪರ್ಕಿಸಲು ಹೊರಗಡೆ ಪೋರ್ಟ್ಗಳಿಂದ ನಾವು ಕೆಲವು ಕನೆಕ್ಟರ್ಗಳನ್ನು ಕೆಲವು ಪರಿವರ್ತನೆಗಳನ್ನು ಕೆಲವು ಕೇಬಲ್ ಇತ್ಯಾದಿಗಳನ್ನು ಸಂಪರ್ಕಿಸುತ್ತೇವೆ ಮತ್ತು ನಂತರ ನಾವು ಪರೀಕ್ಷಿಸಲು ಬಯಸುವ ಸಾಧನವನ್ನು ಸಂಪರ್ಕಿಸುತ್ತೇವೆ ಆದ್ದರಿಂದ ಈ ಹೆಚ್ಚುವರಿ ಸಂಪರ್ಕಗಳು ಕನೆಕ್ಟರ್ಗಳು ಕೇಬಲ್ಗಳು ಉಲ್ಲೇಖ ಸಮತಲವನ್ನು ಬದಲಾಯಿಸುತ್ತವೆ ಮತ್ತು ಅದಕ್ಕಾಗಿಯೇ ಮಾಪನವು ಯಾವುದೇ ನಷ್ಟ ಮತ್ತು ಹಂತದ ವಿಳಂಬಗಳನ್ನು ಒಳಗೊಂಡಿರುತ್ತದೆ ಅವು ಯಾವುದೇ ಕೇಬಲ್ ಕನೆಕ್ಟರ್ ಇತ್ಯಾದಿಗಳಲ್ಲಿ ಕಂಡುಬರುತ್ತದೆ ಆದ್ದರಿಂದ ಅಳತೆಯಲ್ಲಿ ಕೆಲವು ದೋಷವಿದೆ ಈಗ ಜಾಲ ವಿಶ್ಲೇಷಕವು ಅತ್ಯಂತ ನಿಖರವಾದ ಅಳತೆಯಾಗಿದೆ ಆದ್ದರಿಂದ ಈ ದೋಷಗಳು ಗಮನಾರ್ಹವಾಗುತ್ತವೆ ಈಗ ಸೂಕ್ಷ್ಮ ತರಂಗ ಬೆಂಚ್ ಇತ್ಯಾದಿಗಳಲ್ಲಿ ಮಾಪನವು ಅಷ್ಟೊಂದು ನಿಖರವಾಗಿಲ್ಲ ಅದಕ್ಕಾಗಿಯೇ ಉಲ್ಲೇಖ ಸಮತಲದಲ್ಲಿನ ಬದಲಾವಣೆಯಿಂದ ಉಂಟಾಗುವ ದೋಷಗಳು ಅಂತಹ ಪ್ರಾಮುಖ್ಯತೆಗೆ ಬರುವುದಿಲ್ಲ ಆದರೆ ಇಲ್ಲಿ ಜಾಲ ವಿಶ್ಲೇಷಕದಲ್ಲಿ ಇದು ಅತ್ಯಂತ ನಿಖರವಾದ ಸಾಧನವಾಗಿರುವುದರಿಂದ ಇವುಗಳನ್ನು ಸರಿಪಡಿಸಬೇಕು ಇದನ್ನು ಈ ಎಲ್ಲಾ ದೋಷಗಳನ್ನು ದೋಷ ಪೆಟ್ಟಿಗೆ ಎಂದು ಕರೆಯುವ ಪೆಟ್ಟಿಗೆಯಲ್ಲಿ ಇರಿಸುವ ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ದೋಷ ಪೆಟ್ಟಿಗೆ ಈ ಎಲ್ಲಾ ನಷ್ಟಗಳನ್ನು ಅಥವಾ ದೋಷ ಪರಿಣಾಮಗಳನ್ನು ಪ್ರತಿನಿಧಿಸುತ್ತದೆ ಈಗ ಆ ದೋಷ ಪೆಟ್ಟಿಗೆಯನ್ನು ಎಸ್ ನಿಯತಾಂಕಗಳಿಂದ ನಿರೂಪಿಸಲಾಗಿದೆ ಆದ್ದರಿಂದ ದೋಷವಿದೆ ಎಂದು ನಮಗೆ ತಿಳಿದಿದ್ದರೆ ನಾವು ಆ ದೋಷವನ್ನು ನಿರೂಪಿಸಬಹುದು ಆ ದೋಷವು ಹೇಗೆ ಮಾಡಲ್ಪಟ್ಟಿದೆ ಎಂಬುದನ್ನು ನೋಡಿ ಮತ್ತು ಆ ದೋಷ ಪೆಟ್ಟಿಗೆಯನ್ನು ಎಸ್ ನಿಯತಾಂಕ ಎಂದು ಕಂಡುಹಿಡಿಯುವಲ್ಲಿ ಇವು ಊಹೆಗಳಾಗಿವೆ ಆದರೆ ಅದು ಯಾವಾಗಲೂ ಆಗಿರಬಹುದು ಒಂದು ವೇಳೆ ಊಹೆಗಳು ಮಾನ್ಯವಾಗಿಲ್ಲದಿದ್ದರೆ ನೀವು ಅದನ್ನು ಬಿಡಬಹುದು ಎರಡು ಪೋರ್ಟ್ಗಳಲ್ಲಿ ನೀವು ಸಂಪರ್ಕಿಸುವ ಯಾವುದೇ ಹೆಚ್ಚುವರಿ ವಿಷಯಗಳು ಅಂದರೆ ದೋಷಗಳನ್ನು ಉಂಟುಮಾಡುವ ಕನೆಕ್ಟರ್ ಇತ್ಯಾದಿಗಳು ಸಮ್ಮಿತೀಯವಾಗಿರುತ್ತವೆ ಮತ್ತು ಅವುಗಳು ಒಂದೇ ರೀತಿಯ ವಿಶಿಷ್ಟ ಪ್ರತಿರೋಧವನ್ನು ಹೊಂದಿರುತ್ತವೆ ಈಗ ಇಲ್ಲದಿದ್ದರೆ ನಾವು ನಿಮಗೆ ತೋರಿಸಿದ ಸಾಮಾನ್ಯಕರಿಸಿದ ಎಸ್ ನಿಯತಾಂಕದಲ್ಲಿ ವಿಭಿನ್ನ ವಿಶಿಷ್ಟ ಪ್ರತಿರೋಧವನ್ನು ಹೇಗೆ ನಿರ್ವಹಿಸುವುದು ಎಂದು ನಿಮಗೆ ತಿಳಿದಿದೆ ಈಗ ನಾವು ಎರಡೂ ಪೋರ್ಟ್ ಗಳಿಗೆ ಹೋಲುವ ದೋಷ ಪೆಟ್ಟಿಗೆಗಳನ್ನು ಊಹಿಸಿದ್ದೇವೆ ಅಂದರೆ ಎರಡೂ ಪೋರ್ಟ್ಗಳು ಒಂದೇ ರೀತಿಯ ಸಂಪರ್ಕವನ್ನು ಹೊಂದಿವೆ ಇಲ್ಲದಿದ್ದರೆ ನೀವು ಕೆಲವು ಸೂತ್ರೀಕರಣವನ್ನು ಬದಲಾಯಿಸಬೇಕಾಗಿದೆ ಮತ್ತು ದೋಷ ಪೆಟ್ಟಿಗೆಗಳು ರೆಸಿಪ್ರೋಕಲ್ ಆಗಿವೆ ಅಂದರೆ ನಾವು ಆ ಸಂಪರ್ಕಗಳಲ್ಲಿ ಏನನ್ನೂ ಬಳಸುತ್ತಿಲ್ಲ ಮತ್ತು ಪರಿವರ್ತನೆ ಇತ್ಯಾದಿ ಇವು ರೆಸಿಪ್ರೋಕಲ್ ಅಲ್ಲ ಆದ್ದರಿಂದ ದೋಷ ಪೆಟ್ಟಿಗೆ ಕೂಡ ರೆಸಿಪ್ರೋಕಲ್ ಅಲ್ಲ ಈಗ ಜಾಲ ವಿಶ್ಲೇಷಕದ ಮಾಪನಾಂಕ ನಿರ್ಣಯ ಹಿಂದಿನ ದಿನಗಳಲ್ಲಿ ಇದನ್ನು ಮಾಡಲು ಸರಳವಾದ ಮಾರ್ಗವೆಂದರೆ ನಿಮ್ಮಲ್ಲಿ 3 ಪ್ರಮಾಣಿತ ಲೋಡ್ಗಳಿದ್ದರೆ ಒಂದು ಷಾರ್ಟ್ ಒಂದು ಓಪೆನ್ ಇನ್ನೊಂದು ಹೊಂದಿಕೆ ಲೋಡ್ ಅವುಗಳ ನಡವಳಿಕೆ ಏನು ಲೋಡ್ಗಳಲ್ಲಿ ಅವುಗಳ ಪ್ರತಿಫಲನ ಗುಣಾಂಕ ಯಾವುದು ಎಂದು ನಿಮಗೆ ತಿಳಿದಿದೆ ಷಾರ್ಟ್ ವು ಮೈನಸ್ 1ನ್ನು ಓಪೆನ್ ವು ಪ್ಲಸ್ 1 ಮತ್ತು ಹೊಂದಿಕೆ ಲೋಡ್ ಸೊನ್ನೆಯನ್ನು ಹೊಂದಿರುತ್ತದೆ ಆದ್ದರಿಂದ ಆ ಮೂಲಕ ನೀವು ಕಾಣಬಹುದು ಆದರೆ ಈ ಪ್ರಮಾಣಿತ ಲೋಡ್ಅನ್ನು ಪಡೆಯುವುದರಿಂದ ನಾನು ಷಾರ್ಟ್ನ್ನು ವಿನ್ಯಾಸಗೊಳಿಸಬಹುದೆಂದು ನೀವು ನೋಡುತ್ತೀರಿ ಪ್ರತಿಫಲನ ಗುಣಾಂಕವು ಮೈನಸ್ 1 ಎಂದು ಹೇಳಬಹುದು ಆದರೆ ವಾಸ್ತವದಲ್ಲಿ ಒಂದು ಷಾರ್ಟ್ಅನ್ನು ತಯಾರಿಸಲು ಅದು ಲೋಹದ ತಟ್ಟೆಯಾಗಿದೆ ಅದು ದಪ್ಪವನ್ನು ಹೊಂದಿದೆ ಅದು ಯಾವುದನ್ನೂ ಹೀರಿಕೊಳ್ಳಬಾರದು ಆದರೆ ಸಾಮಾನ್ಯವಾಗಿ ಕೆಲವು ತರಂಗಗಳು ಒಳಗೆ ಹೋಗುತ್ತವೆ ಆದ್ದರಿಂದ ಸಂಪೂರ್ಣ ಪ್ರತಿಫಲನವು ನಿಮಗೆ ಸಿಗುವುದಿಲ್ಲ ಪ್ರತಿಫಲಿತ ತರಂಗಗಳ ಹಂತವು ಇನ್ಸಿಡೆಂಟ್ ತರಂಗಗಳ ಹಂತಕ್ಕೆ 180 ಡಿಗ್ರಿ ವಿರುದ್ಧವಾಗಿರುತ್ತದೆ ಅದು ಯಾವಾಗಲೂ ನಿಜವಲ್ಲ ಇದರಿಂದಾಗಿ ಕೆಲವು ಅಪೂರ್ಣತೆ ಇರುತ್ತದೆ ಈಗ ಓಪೆನ್ ಮಾಡುವುದು ಸಾಕಷ್ಟು ಸಮಸ್ಯಾತ್ಮಕ ವಿಷಯವಾಗಿದೆ ಅಲ್ಲಿ ಪ್ರಸರಣ ರೇಖೆ ಇದೆ ಎಂದು ನಿಮಗೆ ತಿಳಿದಿದೆ ಅದರ ಮೂಲಕ ಷಾರ್ಟ್ಅನ್ನು ಓಪೆನ್ಗೆ ಪರಿವರ್ತಿಸುತ್ತದೆ ಮತ್ತು ಈಗ ಆ ವಿಷಯವು ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಬಹಳ ನಿಖರವಾಗಿದೆ ಯಾವಾಗಲೂ ಅದು ಒಂದೇ ಆಗಿರುವುದಿಲ್ಲ ಮತ್ತು ಹೊಂದಿಕೆ ಲೋಡ್ ಕೂಡ ನಾವು ಅದು ಎಲ್ಲವನ್ನೂ ಸಂಪೂರ್ಣ ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಯಾವುದೂ ಹೊರಗೆ ಬರುತ್ತಿಲ್ಲ ಎಂದು ನಿರೀಕ್ಷಿಸುತ್ತೇವೆ ಆದರೆ ವಾಸ್ತವದಲ್ಲಿ ಏನಾದರೂ ಹೊರಬರುತ್ತದೆ ಆದ್ದರಿಂದ ಅಂತಹ ಯಾವುದೇ ಪ್ರಮಾಣಿತವು ಅಪೂರ್ಣ ನಿಸ್ಸಂಶಯವಾಗಿ ಅಪೂರ್ಣತೆಯೂ ಚಿಕ್ಕದಾಗಿದೆ ಆದರೆ ಅಪೂರ್ಣತೆಯಿದೆ ಆದ್ದರಿಂದ ನಂತರದ ಜನರು ನಮಗೆ ಕೆಲವು ಲೋಡ್ ಗಳ ಅಗತ್ಯವಿರುವ ವಿಷಯಗಳೊಂದಿಗೆ ಬರುತ್ತಾರೆ ಆದರೆ ಅವು ಸರಿಯಾದ ಪ್ರಮಾಣಿತ ಲೋಡ್ಗಳಲ್ಲ ಅದು ಮಾಪನಾಂಕ ನಿರ್ಣಯ ಕಾರ್ಯವಿಧಾನವು ಆಧುನಿಕ ಮಾಪನಾಂಕ ನಿರ್ಣಯ ಪ್ರಕ್ರಿಯೆಯಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಇದನ್ನು ಟಿಆರ್ಎಲ್ ಮಾಪನಾಂಕ ನಿರ್ಣಯ ಎಂದು ಕರೆಯಲಾಗುತ್ತದೆ ಈಗ ಟಿಆರ್ಎಲ್ ಟಿ ಎಂದರೆ ಥ್ರೂ ಥ್ರೂ ಎಂದರೆ ಥ್ರೂ ರೇಖೆ ನಾವು ಡೈರೆಕ್ಷನಲ್ ಕಪ್ಲರ್ನಲ್ಲಿ ತೋರಿಸುವಂತಹ ಥ್ರೂ ರೇಖೆ ಆದ್ದರಿಂದ ಥ್ರೂ ಪ್ರತಿಫಲನ ಸಾಲಿನಲ್ಲಿರುತ್ತದೆ ಈಗ ಥ್ರೂ ಎಂದರೇನು ಥ್ರೂ ಎಂದರೆ ಡಿಯೂಟಿಯನ್ನು ಸಂಪರ್ಕಿಸುವ ಬದಲು ಪೋರ್ಟ್ 1 ಮತ್ತು ಪೋರ್ಟ್2 ನ್ನು ಸಂಪರ್ಕಿಸುವುದು ನೀವು ಜಾಲ ವಿಶ್ಲೇಷಕದ ಪ್ರವೇಶಿಸಬಹುದಾದ ಪೋರ್ಟ್ 1 ಪ್ರವೇಶಿಸಬಹುದಾದ ಪೋರ್ಟ್ 2 ನ್ನು ನೇರವಾಗಿ ಒಟ್ಟಿಗೆ ಸಂಪರ್ಕಿಸಿದರೆ ಅದನ್ನು ಥ್ರೂ ಸಂಪರ್ಕ ಎಂದು ಕರೆಯಲಾಗುತ್ತದೆ ನಿಸ್ಸಂಶಯವಾಗಿ ಪುರುಷ ಸ್ತ್ರೀ ಹೊಂದಾಣಿಕೆ ಇರುತ್ತದೆ ಆದ್ದರಿಂದ ಅಲ್ಲಿ ಏನಾದರೂ ಇರುತ್ತದೆ ನಂತರ ಪ್ರತಿಫಲನ ಎಂದರೆ ನೀವು ಹೆಚ್ಚಿನ ಪ್ರತಿಫಲಿತ ಲೋಡ್ನ್ನು ಬಳಸುತ್ತೀರಿ ಹೆಚ್ಚಿನ ಪ್ರತಿಫಲಿತ ಲೋಡ್ ಏನು ಓಪೆನ್ ಅಥವಾ ಷಾರ್ಟ್ ಎರಡೂ ಹೆಚ್ಚಿನ ಪ್ರತಿಫಲನವನ್ನು ನೀಡುತ್ತದೆ ಎರಡೂ ಮೌಲ್ಯಗಳು 1 ರ ಸಮೀಪದಲ್ಲಿರುತ್ತವೆ ಒಂದು ಮೈನಸ್ ಮತ್ತೊಂದು ಪ್ಲಸ್ ಆಗಿದೆ ಆದ್ದರಿಂದ ನೀವು ಯಾವುದನ್ನಾದರೂ ತೆಗೆದುಕೊಳ್ಳಿ ಮತ್ತು ಅದು ನಿಖರವಾಗಿ ಮೈನಸ್ 1 ಅಥವಾ ನಿಖರವಾಗಿ ಪ್ಲಸ್ 1 ಆಗಿರಬೇಕಾಗಿಲ್ಲ ಅದಕ್ಕಾಗಿಯೇ ಇದನ್ನು ಪ್ರತಿಫಲನ ಎಂದು ಕರೆಯಲಾಗುತ್ತದೆ ಷಾರ್ಟ್ ಅಥವಾ ಓಪೆನ್ ಅಲ್ಲ ಅದು ಪ್ರತಿಫಲನ ಗುಣಾಂಕದ ಹೆಚ್ಚಿನ ಮೌಲ್ಯವಾಗಿದೆ ಮತ್ತು ಆ ಮೌಲ್ಯವನ್ನು ಸಹ ತಿಳಿಯಬೇಕಾಗಿಲ್ಲ ಅದರ ಪ್ರತಿಫಲನ ಗುಣಾಂಕ ಯಾವುದು ಅದು ಅಧಿಕವಾಗಿರಬೇಕು ಆದರಿಂದ ನೀವು ಉತ್ತಮ ಪ್ರಮಾಣದ ಪ್ರತಿಫಲಿತ ಸಂಕೇತವನ್ನು ಪಡೆಯುತ್ತೀರಿ ಆದರೆ ಅದರ ಮೌಲ್ಯವು ಈ ಮಾಪನಾಂಕ ನಿರ್ಣಯದ ಉಪ ಉತ್ಪನ್ನವಾಗಿ ಅದು Γ L ಮೌಲ್ಯ ಯಾವುದೆಂದು ಹೊರಬರುತ್ತದೆ ಅಂತೆಯೇ ಸಾಲು ಎಂದರೇನು ಇದು ಪ್ರಸರಣ ರೇಖೆಯ ಸ್ವಲ್ಪ ಉದ್ದವಾಗಿದೆ ಆದ್ದರಿಂದ ಪೋರ್ಟ್ಗಳು ಸಾಮಾನ್ಯವಾಗಿ ಏಕಾಕ್ಷವಾಗಿರುವುದರಿಂದ ಇದು ಕೆಲವು ರೀತಿಯ ಏಕಾಕ್ಷ ರೇಖೆಯಾಗಿದೆ ಆದರೆ ತರಂಗ ಮಾರ್ಗದರ್ಶಿ ಮಾಪನಾಂಕ ನಿರ್ಣಯದಲ್ಲಿ ಇದು ತರಂಗ ಮಾರ್ಗದರ್ಶಿ ರೇಖೆಯ ಸ್ವಲ್ಪ ಉದ್ದವಾಗಿರುತ್ತದೆ ಈಗ ಇಲ್ಲಿಯೂ ಸಹ ರೇಖೆಯ ಉದ್ದ ಏನು ನೀವು ಇದನ್ನು ತಿಳಿಯಬೇಕಾಗಿಲ್ಲ ಅಥವಾ ಆ ರೇಖೆಯ ಪ್ರಸರಣ ಸ್ಥಿರತೆ ಏನು ಎಂದು ಕೂಡ ನೀವು ತಿಳಿಯಬೇಕಾಗಿಲ್ಲ ರೇಖೆಯು ನಷ್ಟವಿಲ್ಲದಂತಾಗಬೇಕಿಲ್ಲ ಇಡೀ ಗಾಮಾγ ಕೂಡ ಪ್ರಸರಣ ಸ್ಥಿರಾಂಕವನ್ನು ಎಲ್ ಜೊತೆ ಗುಣಾಕಾರ ಮಾಡಿದಾಗ ಅದು ಮಾಪನಾಂಕ ನಿರ್ಣಯದ ಉಪ ಉತ್ಪನ್ನವಾಗಿ ಹೊರಬರುತ್ತದೆ ಆದ್ದರಿಂದ ಟಿಆರ್ಎಲ್ ಮಾಪನಾಂಕ ನಿರ್ಣಯವು ತುಂಬಾ ಒಳ್ಳೆಯದು ಈ ಲೋಡ್ ಅಥವಾ ಇತರ ವಿಷಯಗಳು ಅಷ್ಟು ಪರಿಪೂರ್ಣವಲ್ಲ ಆದರೆ ಅದು ಪರಿಪೂರ್ಣವಾಗಬೇಕಾಗಿಲ್ಲ ಆದರೆ ಅದು ಇಡೀ ಪ್ರಕ್ರಿಯೆಯಲ್ಲಿ ಆ ಮೌಲ್ಯಗಳನ್ನು ಕಂಡುಹಿಡಿಯುತ್ತದೆ ಇದನ್ನು ಟಿಆರ್ಎಲ್ ಮಾಪನಾಂಕ ನಿರ್ಣಯ ಎಂದು ಕರೆಯಲಾಗುತ್ತದೆ ಈಗ ಮೊದಲು ಥ್ರೂ ಸಂಪರ್ಕದ ಬ್ಲಾಕ್ ರೇಖಾಚಿತ್ರವನ್ನು ನೋಡೋಣ ಪೋರ್ಟ್ 1 ಮತ್ತು ಪೋರ್ಟ್ 2 ಅನ್ನು ಒಟ್ಟಿಗೆ ಸೇರಿಸಲಾಗಿದೆ ಎಂದು ಈಗ ನೀವು ನೋಡಿದ್ದೀರಿ ಈಗ ನಿಸ್ಸಂಶಯವಾಗಿ ಇದು ಜಾಲ ವಿಶ್ಲೇಷಕದ ನಿಜವಾದ ಒಳಗಿನ ಉಲ್ಲೇಖ ಸಮತಲವಾಗಿದ್ದು ಅದರೊಳಗೆ ಪೋರ್ಟ್ಗಳಿವೆ ಮತ್ತು ಇವುಗಳು ನೀವು ಏನನ್ನಾದರೂ ಸಂಪರ್ಕಿಸಿರುವುದರಿಂದ ದೋಷ ಪೆಟ್ಟಿಗೆಗಳಿವೆ ನಾವು ಹೇಳಿದಂತೆ ಎರಡೂ ಕಡೆಗಳಲ್ಲಿ ನಾವು ನೋಡುವ ಸಂಪರ್ಕದ ಸ್ವರೂಪದಿಂದಾಗಿ ದೋಷ ಪೆಟ್ಟಿಗೆಯನ್ನು ಒಂದೇ ಹಂತವಾಗಿ ಊಹಿಸಿದ್ದೇವೆ ಎಸ್ ಬದಲಿಗೆ ನೀವು ಪ್ರಸರಣ ನಿಯತಾಂಕಗಳನ್ನುಎರಡೂ ಬದಿಗಳಲ್ಲಿ ಸಹ ಹೊಂದಬಹುದು ಮತ್ತು ನೀವು ಈ ಭಾಗವನ್ನು ಎಬಿಸಿಡಿ ಎಂದು ಕರೆದರೆ ಈ ಭಾಗವನ್ನು ಡಿಸಿಬಿಏ ಎಂದು ಕರೆಯಬೇಕು ಏಕೆಂದರೆ ಇಲ್ಲಿ ವಸ್ತುಗಳು ಒಂದು ಕಡೆಯಿಂದ ಬರುತ್ತಿವೆ ಮತ್ತು ಇಲ್ಲಿ ಇನ್ನೊಂದು ಕಡೆಯಿಂದ ಬರುತ್ತಿವೆ ಆದ್ದರಿಂದ ಪೋರ್ಟ್ 1 ರಿಂದ ಪೋರ್ಟ್ 2ರ ನಡುವಿನ ನೇರ ಸಂಪರ್ಕವನ್ನು ಥ್ರೂ ಸಂಪರ್ಕ ಎನ್ನುತ್ತಾರೆ ಈಗ ಸಿಗ್ನಲ್ ಫ್ಲೋ ಗ್ರಾಫ್ನಲ್ಲಿ ಇವು ಯಾವುವು ಆದ್ದರಿಂದ ನೀವು ಈ ಎಸ್ ಮ್ಯಾಟ್ರಿಕ್ಸ್ಅನ್ನು ಹೊಂದಿದ್ದೀರಿ ಎಂದು ನೀವು ನೋಡುತ್ತೀರಿ ಇದು ದೋಷ ಪೆಟ್ಟಿಗೆ ಎಸ್ ಮ್ಯಾಟ್ರಿಕ್ಸ್ ನಾವು ಇಲ್ಲಿ ಅದೇ ಎಸ್ ಮ್ಯಾಟ್ರಿಕ್ಸ್ಅನ್ನು ಊಹಿಸುತ್ತಿದ್ದೇವೆ ಕೇವಲ ವಿಷಯವೆಂದರೆ a2 b2 ಇದು a1 ಇದು a2 ಇದು b2 ಆದರೆ ಇದು b1 ಅದಕ್ಕಾಗಿಯೇ ಈ ದಿಕ್ಕು ಇತ್ಯಾದಿಗಳು ಬದಲಾಗಿವೆ ಮತ್ತು ಒಳಗೆ ನೀವು ಥ್ರೂಅನ್ನು ನೋಡುತ್ತೀರಿ ಥ್ರೂ ಎಂದರೆ ಈ ಬಿಂದುವಿನಿಂದ ಈ ಬಿಂದುವಿಗೆ ನೇರ ಪ್ರಸರಣವು ಒಂದು ಈ ಬಿಂದುವಿನಿಂದ ಈ ಬಿಂದುವಿಗೆ ಒಂದು ಅಲ್ಲಿ ಯಾವುದೇ ಪ್ರಸರಣ ರೇಖೆಯೂ ಇಲ್ಲ ಅದು ಕೇವಲ 2 ಆಗಿದೆ ಅದಕ್ಕಾಗಿಯೇ ಈ ಎರಡು ತುದಿಗಳನ್ನು ಈ ಎರಡರ ಸಂಪರ್ಕದ ಒಂದರಿಂದ ಸಂಪರ್ಕಿಸಲಾಗಿದೆ ಈಗ ಪ್ರತಿಫಲನ ಸಂಪರ್ಕ ನೀವು ಹೆಚ್ಚಿನ ಪ್ರತಿಫಲನ ಲೋಡ್ ಹೊಂದಿರುವುದನ್ನು ನೀವು ನೋಡುತ್ತೀರಿ ಅದಕ್ಕಾಗಿಯೇ ಪೋರ್ಟ್ 1 ಪೋರ್ಟ್ 1 ಹೆಚ್ಚಿನ ಪ್ರತಿಫಲನ ಗುಣಾಂಕವನ್ನು ಪಡೆಯುತ್ತಿದೆ ಅದೇ ರೀತಿ ಪೋರ್ಟ್ 2 ರಲ್ಲಿ ನೀವು ಹೆಚ್ಚಿನ ಪ್ರತಿಫಲನ ಗುಣಾಂಕವನ್ನು ಸಂಪರ್ಕಿಸುತ್ತೀರಿ ಆದ್ದರಿಂದ ದೊಡ್ಡ ಪ್ರತಿಫಲನ ಗುಣಾಂಕವನ್ನು ಹೊಂದಿರುವ ಲೋಡ್ ನಾನು ಹೇಳಿದಂತೆ ಅತ್ಯಲ್ಪ ಓಪೆನ್ ಮತ್ತು ಷಾರ್ಟ್ ಕೂಡ ಆಗುತ್ತದೆ ನಮ್ಮ Γ L ಮೌಲ್ಯವನ್ನು ತಿಳಿಯುವ ಅಗತ್ಯವಿಲ್ಲ ಈಗ ನಾವು ಇದನ್ನು ಆರ್ ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತಿದ್ದೇವೆ ಇದು ಪ್ರತಿಫಲಿಸುತ್ತದೆ ಆದ್ದರಿಂದ ಆರ್ ಆದ್ದರಿಂದ ಈ ದೋಷ ಪೆಟ್ಟಿಗೆಯು ಹಿಂದಿನ ಪ್ರಕರಣದಂತೆ ನೀವು ಟಿಅನ್ನು ಸಂಪರ್ಕಿಸುವಾಗ ಈ ಸಂಪೂರ್ಣ ದೋಷ ಪೆಟ್ಟಿಗೆಯನ್ನು ಮತ್ತು ಈ ಸಂಪರ್ಕವನ್ನು ನಾವು ಇಲ್ಲಿ ಟಿ ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತಿದ್ದೇವೆ ಪ್ರತಿಫಲಿಸುವ ಸಂದರ್ಭದಲ್ಲಿ ಈ ಇಡೀ ವಿಷಯವನ್ನು ಆರ್ ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಇದು ಸಿಗ್ನಲ್ ಪ್ಲೋ ಗ್ರಾಫ್ ಅದು ಪೋರ್ಟ್1 ಸೈಟ್ ಪೋರ್ಟ್2 ಸೈಟ್ ಮತ್ತು Γ L ಅವುಗಳ ನಡುವೆ ಇದೆ ಆದ್ದರಿಂದ ಇವೆರಡು ಬೇರ್ಪಡಿಸಿದ ಗ್ರಾಫ್ಗಳಾಗಿವೆ ಏಕೆಂದರೆ ಪ್ರತಿಫಲನ ಸಂಪರ್ಕದಿಂದಾಗಿ ಪೋರ್ಟ್ 1 ತನ್ನದೇ ಮೇಲೆ ಸಂಪೂರ್ಣವಾಗಿ ಪಡೆಯುತ್ತಿದೆ ಅದೇ ರೀತಿ ಪೋರ್ಟ್ 2 ತನ್ನದೇ ಮೇಲೆ ಪಡೆಯುತ್ತಿದೆ ಈಗ ಇದು ಲೈನ್ ಸಂಪರ್ಕದ ಬ್ಲಾಕ್ ರೇಖಾಚಿತ್ರವಾಗಿದೆ ಆದ್ದರಿಂದ ಲೈನ್ ಎಂದರೆಪ್ರಸರಣ ರೇಖೆಯನ್ನು ಬಳಸಿಕೊಂಡು ಅದು ಬೀಟಾ β ಅಲ್ಲ ಗಾಮಾ γ ಎಂದು ಭಾವಿಸುವುದು ಆದ್ದರಿಂದ ನಷ್ಟವನ್ನು ಅನುಮತಿಸಲಾಗಿದೆ ಅದು ಉದ್ದವನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಲೈನ್ ಸಂಪರ್ಕವನ್ನು ನೋಡುತ್ತೀರಿ ಪೋರ್ಟ್ 1 ಮತ್ತು ಪೋರ್ಟ್ 2 ನಡುವಿನ ಮ್ಯಾಚ್ ಪ್ರಸರಣ ರೇಖೆ ನಾನು ಹೇಳಿದಂತೆ ಉದ್ದವನ್ನು ತಿಳಿದುಕೊಳ್ಳುವುದು ಅಗತ್ಯವಿಲ್ಲ ಮತ್ತು ನಷ್ಟವಿಲ್ಲದಂತೆ ಇರುವುದೂ ಅಗತ್ಯವಿಲ್ಲ ಈ ಎರಡೂ ದೋಷ ಪೆಟ್ಟಿಗೆಗಳು ಮತ್ತು ಈ ರೇಖೆಯನ್ನು ಒಟ್ಟಾಗಿ ನಾವು ಎಲ್ ಮ್ಯಾಟ್ರಿಕ್ಸ್ ಎಂದು ಗೊತ್ತುಪಡಿಸುತ್ತೇವೆ ಆದ್ದರಿಂದ ನಾವು ಟಿ ಆರ್ ಹಾಗು ಎಲ್ ಮ್ಯಾಟ್ರಿಕ್ಸ್T R and L matrixಗಳನ್ನು ತಿಳಿದಿದ್ದರೆ ಈ ದೋಷ ಪೆಟ್ಟಿಗೆಯನ್ನು ನಾವು ಸಂಪೂರ್ಣವಾಗಿ ಕಂಡುಹಿಡಿಯಬಹುದು ಅದನ್ನು ಈಗ ತೋರಿಸುತ್ತೇನೆ ಮತ್ತು ಇದು ಲೈನ್ ಸಂಪರ್ಕದ ಸಿಗ್ನಲ್ ಪ್ಲೋ ಗ್ರಾಫ್ ನಾವು ಈ ನಡುವೆ ಎರಡು ಪೋರ್ಟ್ ಜಾಲಗಳನ್ನು ಪಡೆಯುತ್ತೇವೆ ಇದು ಸಿಗ್ನಲ್ ಪ್ಲೋ ಗ್ರಾಫ್ ಆಗಿತ್ತು ಇಲ್ಲಿ ನಾವು ಯಂತ್ರಗಳ ಸೂತ್ರವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾವು ಏನನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ನಾವು ಟಿ ಮ್ಯಾಟ್ರಿಕ್ಸ್ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವಾಗ ಮೂಲತಃ ಈ ಟಿ ಮ್ಯಾಟ್ರಿಕ್ಸ್ನಲ್ಲಿ ಎಲ್ಲವೂ ಎಸ್ ಮ್ಯಾಟ್ರಿಕ್ಸ್ ಚದುರುವಿಕೆ ನಿಯತಾಂಕದಂತಿದೆ ಇದು ದೋಷ ಪೆಟ್ಟಿಗೆಗಳ ಚದುರುವಿಕೆ ನಿಯತಾಂಕಗಳ ಎರಡೂ ಬದಿಯಲ್ಲಿ ಮತ್ತು ನಂತರ ಎರಡು ಸಂಪರ್ಕಗಳಲ್ಲಿ ಇದೆ ಆದ್ದರಿಂದ ಈ T11 ವು b1 a1 ಆಗಿರುತ್ತದೆ ಯಾವಾಗ ಎಂದರೆ a2 0 ಇದ್ದಾಗ ಅಂದರೆ ಇದರರ್ಥ ನಾನು ಈ ಸ್ವತಂತ್ರ ವೇರಿಯಬೆಲ್ನಿಂದ ಈ ಅವಲಂಬಿತ ವೇರಿಯೆಬೆಲ್ಗೆ ಬರಬೇಕಾಗಿದೆ ಆದ್ದರಿಂದ ನಾನು ಮಾಡಬಹುದಾದ ಮಾರ್ಗಗಳು ಯಾವುವು ಒಂದು ಮಾರ್ಗವು ಖಂಡಿತವಾಗಿಯೂ ಇದು ನಾವು P 1 ಎಂದು ಕರೆಯುತ್ತಿದ್ದೇವೆ ಮತ್ತು ಈ ಮಾರ್ಗದ ಮೌಲ್ಯವು S11 ಆಗಿದೆ ಮತ್ತೊಂದು ಮಾರ್ಗವೆಂದರೆ ಇದು ಮತ್ತು ಇದು ಒಂದು ನಂತರ ನಾನು ಹಿಂತಿರುಗಬಹುದು ಆದ್ದರಿಂದ ಇದು ಮತ್ತೊಂದು ಮಾರ್ಗವಾಗಿದೆ ಇದನ್ನು S12 1 S22 1 S12 ಎಂದು ಕರೆಯುತ್ತೇವೆ ಬೇರೆ ಮಾರ್ಗವಿದೆಯೇ ನಾನು ಈ ರೀತಿ ಬರಬಹುದೇ ಆದರೆ ಅಲ್ಲಿ ಬರುವುದಿಲ್ಲ ಆದರೆ ನಾನು ಈ ರೀತಿ ಬರಬಹುದೇ ಅದನ್ನು ನಾವು ಈಗಾಗಲೇ ಮಾಡಿದ್ದೇವೆ ಆದರೆ ಇದು ನಾವು ಬರಲು ಸಾಧ್ಯವಿಲ್ಲ ಆದ್ದರಿಂದ ಈ ಕಡೆಯಿಂದ ಈ ಕಡೆಗೆ ಬರಲು ಕೇವಲ ಎರಡು ಮಾರ್ಗಗಳಿವೆ ಈಗ ಯಾವುದೇ ಲೂಪ್ ಇದೆಯೇ ಇದು ಲೂಪ್ ಅಲ್ಲ ಏಕೆಂದರೆ ನಾನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಇದು ಲೂಪ್ ಆಗಿದೆ ಆದ್ದರಿಂದ ಇದು ಲೂಪ್ ಆಗಿದೆ ಮತ್ತೇ ಇದು ಲೂಪ್ ಅಲ್ಲ ಆದ್ದರಿಂದ ಅಲ್ಲಿ ಕೇವಲ ಒಂದು ಮೊದಲ ಆದೇಶದ ಲೂಪ್ ಇದೆ ಅದು 1 S22 1 S22 ಅದನ್ನು ನಾವು L ಎಂದು ಬರೆಯುತ್ತೇವೆ ಈಗ ಸ್ಪಷ್ಟವಾಗಿ ಕೇವಲ ಒಂದು L ಇರುವುದರಿಂದ ಅಲ್ಲಿ L L ಇತ್ಯಾದಿಗಳಿಲ್ಲ ಈಗ L P1 ಆಗಿದೆಯೇ ನೋಡೋಣ ಅಂದರೆ ಮೊದಲ ಆದೇಶದ ಲೂಪ್ P1 ನ್ನು ಸ್ಪರ್ಶಿಸುವುದಿಲ್ಲ ಇದು P1 ಭಾಗವಾಗಿದೆ ಮತ್ತು ಇದು ಮೊದಲ ಆದೇಶದ ಲೂಪ್ ಆಗಿದೆ ಆದ್ದರಿಂದ ಅವು ಸ್ಪರ್ಶಿಸದವಾಗಿವೆ ಹಾಗಾದರೆ ಅದರ ಮೌಲ್ಯವೇನು ಅದು ಲೂಪ್ ಆಗಿರುವುದರಿಂದ ಅದರ ಮೌಲ್ಯವು ಈ ರೀತಿ ಆಗಿರುತ್ತದೆ ಆದ್ದರಿಂದ ಈ ಲೂಪ್ ನ ಮೌಲ್ಯವಾಗಿದೆ ಮತ್ತು P2 ವು ಈ ಮಾರ್ಗವಾಗಿದೆ ಆದರೆ ಈ ಲೂಪ್ ಆ ಮಾರ್ಗವನ್ನು ಸ್ಪರ್ಶಿಸುತ್ತಿದೆ ಅದಕ್ಕಾಗಿಯೇ ಆದ್ದರಿಂದ ಇದರೊಂದಿಗೆ ನೀವು T11 ಮೌಲ್ಯಗಳನ್ನು ಸೂತ್ರದ ಮೂಲಕ P1 ಎಂದರೆ S11 ನ್ನು ಜೊತೆ ಗುಣಾಕಾರ ಮಾಡಿದಾಗ ಸಿಗುವ ಪ್ಲಸ್ P2 1 ಮೈನಸ್ ಅದು ಸೊನ್ನೆ ಆಗಿರುತ್ತದೆ ಮತ್ತು ಇಲ್ಲಿ 1 ಮೈನಸ್ L L ಇತ್ಯಾದಿಗಳಿವೆ ಆದ್ದರಿಂದ ಈ ವಿಷಯ ಇದರ ಪ್ರಕಾರ ಇದು ನಿಮ್ಮ T11 ಆಗುತ್ತದೆ ಇದನ್ನು ನಾವು ಮೊದಲ ಸಮೀಕರಣ ಎಂದು ಕರೆಯುತ್ತಿದ್ದೇವೆ ನಂತರ T12 ನ ನಿರ್ಣಯ T12 ನ ವ್ಯಾಖ್ಯಾನ ಏನು a1 ಈಗ ಸೊನ್ನೆ ಆಗಿರಬೇಕು ಆದ್ದರಿಂದ ನಾವು a1 ನ್ನು ಸೊನ್ನೆ ಎಂದು ಹಾಕುತ್ತಿದ್ದೇವೆ ಮತ್ತು b1 a2 ನ್ನು ಕಂಡುಹಿಡಿಯಬೇಕಾಗಿದೆ ಇದು b1 ಇದು a2 ಆದ್ದರಿಂದ a2 ರಿಂದ b1ವರೆಗೆ ನಾವು ಹೇಗೆ ಬರಬಹುದು ಒಂದು ಮಾರ್ಗವನ್ನು ನಾನು ನೇರವಾಗಿ ನೋಡುತ್ತಿದ್ದೇನೆ ಆದ್ದರಿಂದ P1S12 ⋅ 1 ⋅ S12 ಯಾವುದೇ ಬೇರೆ ಮಾರ್ಗವಿದೆಯೇ ನಾನು ಇಲ್ಲಿಗೆ ಹೋಗಬಹುದೇ ಇಲ್ಲ ಇದನ್ನು ನಿರ್ಬಂಧಿಸಲಾಗಿದೆ ನಂತರ ಇದು ಅದನ್ನೂ ನಿರ್ಬಂಧಿಸಲಾಗಿದೆ ಆದ್ದರಿಂದ ಬೇರೆ ಮಾರ್ಗಗಳಿಲ್ಲ ಇಲ್ಲಿಂದ ಇಲ್ಲಿಗೆ ಬರುವ ಒಂದೇ ಒಂದು ಮಾರ್ಗವಿದೆ ಯಾವುದೇ ಲೂಪ್ ಇದೆಯೇ ಹೌದು ಆ ಹಳೆಯ ಲೂಪ್ ನನಗೆ ತಿಳಿದಿದೆ ಆದರೆ ನನ್ನ ಮಾರ್ಗ ಮತ್ತು ಈ ಲೂಪ್ ಸ್ಪರ್ಶಿಸುತ್ತಿವೆ ಆದ್ದರಿಂದ ಮತ್ತು ನಿಸ್ಸಂಶಯವಾಗಿ L L ಇತ್ಯಾದಿಗಳಿಲ್ಲ ಆದ್ದರಿಂದ ನೀವು ಈ ಮೌಲ್ಯವನ್ನು 1 ಮೈನಸ್ ಆ ಅದು ಸೊನ್ನೆಗೆ ಸಮಾನವಿರುತ್ತದೆ ಆದ್ದರಿಂದ ಇದನ್ನು ನಾವು ಎರಡನೇ ಸಮೀಕರಣ ಎಂದು ಕರೆಯುತ್ತೇವೆ ನಂತರ T21 ಮತ್ತು T22 ನೀವು ಸಿಗ್ನಲ್ ಪ್ಲೋ ಗ್ರಾಫ್ಅನ್ನು ನೋಡುತ್ತೀರಿ ಸಮ್ಮಿತೀಯ ಮೂಲಕ ನಾವು T22 T11 ಗೆ ಸಮಾನ ಎಂದು ಹೇಳಬಹುದು ಮತ್ತು ರೆಸಿಪ್ರೋಸಿಟಿಯಿಂದ ಇಡೀ ವಿಷಯವು ರೆಸಿಪ್ರೋಕಲ್ ದೋಷ ಪೆಟ್ಟಿಗೆಯನ್ನು ಸಹ ರೆಸಿಪ್ರೋಕಲ್ ಎಂದು ಊಹಿಸಲಾಗಿದೆ ನಿಸ್ಸಂಶಯವಾಗಿ ಥ್ರೂ ಸಂಪರ್ಕವು ರೆಸಿಪ್ರೋಕಲ್ ಆಗಿದೆ ರೆಸಿಪ್ರೋಸಿಟಿಯಿಂದ T21 T12 ನಲ್ಲಿದೆ ಆದ್ದರಿಂದ ಇದರಿಂದ ಯಾವುದೇ ಹೆಚ್ಚುವರಿ ಮಾಹಿತಿ ಬರುವುದಿಲ್ಲ ಆದರೆ ಈಗ ಟಿ ಮ್ಯಾಟ್ರಿಕ್ಸ್ ಸಂಪೂರ್ಣವಾಗಿ ನಮಗೆ ತಿಳಿದಿದೆ ಇದರರ್ಥ ಥ್ರೂ ಈ ಎಸ್ ನಿಯತಾಂಕಗಳ ಪ್ರಕಾರ ನೀವು ಈ ಟಿ ಮೂಲಕ ಮಾಡಿದಾಗ ನಮಗೆ ತಿಳಿದಿದೆ ಈಗ ಟಿ ಮ್ಯಾಟ್ರಿಕ್ಸ್ಅನ್ನು ನಾವು ಅಳೆಯಬಹುದು ಈಗ ನೀವು R11 ನ ಈ ನಿರ್ಣಯವನ್ನು ನೋಡುತ್ತೀರಿ ಪ್ರತಿಫಲನ ಪ್ರಕರಣ ಆದ್ದರಿಂದ ಅಲ್ಲಿ ಇದು ಸಿಗ್ನಲ್ ಪ್ಲೋ ಗ್ರಾಫ್ ಆಗಿದೆ ಈಗ R11 ಅಂದರೆ b1 a1 ಅಂದರೆ ನಾನು ಇಲ್ಲಿಂದ ಇಲ್ಲಿಗೆ ಬರಬೇಕಾಗುತ್ತದೆ ಇದು ಒಂದು ಮಾರ್ಗವು ನೇರವಾಗಿದೆ ಆದ್ದರಿಂದ P1 ಅಂದರೆ S11 ಇದು ಇನ್ನೊಂದು ಮಾರ್ಗ ನೀವು ನೋಡುತ್ತೀರಿ ಈಗ ಲೂಪ್ L ಎಲ್ಲಿದೆ ಅಲ್ಲಿ ಯಾವುದೇ L ಇದೆಯೇ ಹೌದು ಇದು ಲೂಪ್ ಇದು ಲೂಪ್ ಎಂದು ನೀವು ನೋಡುತ್ತೀರಿ ಬೇರೆ ಯಾವುದೇ ಲೂಪ್ಗಳಿಲ್ಲ ಆದ್ದರಿಂದ ಮತ್ತು ಇದು S11 ನ್ನು ಕತ್ತರಿಸುತ್ತದೆಯೇ ಇದು S11 ಲೂಪ್ ಇದನ್ನು ಅವು ಕತ್ತರಿಸುವುದಿಲ್ಲ ಆದ್ದರಿಂದ LP ಯು ಈ L ಮೌಲ್ಯವಾಗಿದೆ ಇವು ಇವು ಇವು ಇವುಗಳೆಲ್ಲಾ ಲೂಪ್ಗಳು ಅವು ಸ್ಪರ್ಶಿಸುತ್ತವೆ ಆದ್ದರಿಂದ ಆಗಿದೆ ಈಗ ಇದರೊಂದಿಗೆ ನೀವು ಅದನ್ನು ಯಂತ್ರಗಳ ಸೂತ್ರದಲ್ಲಿ ಹಾಕಬಹುದು ಇದು R11 ಆಗಿರುತ್ತದೆ ಅದು ನಿಮಗೆ ಗಾಮಾ 3ರ ಸಮೀಕರಣವನ್ನು ನೀಡುತ್ತದೆ ನಂತರ ಪೋರ್ಟ್ 1 ಮತ್ತು 2 ಡೀಕಪಲ್ ಮಾಡಿದಂತೆ ನಾವು ಸ್ಪಷ್ಟವಾಗಿ R12 ಮತ್ತು R21 ಅನ್ನು ಸೊನ್ನೆ ಎಂದು ಹೇಳಬಹುದು ಏಕೆಂದರೆ ಸಿಗ್ನಲ್ ಪ್ಲೋ ಗ್ರಾಫ್ಅನ್ನು ಕತ್ತರಿಸಲಾಗಿದೆ ಆದ್ದರಿಂದ ಯಾವುದೇ ಸಿಗ್ನಲ್ 1 ರಿಂದ 2 ಗೆ ಅಥವಾ 2 ರಿಂದ 1 ಗೆ ಬರಲು ಸಾಧ್ಯವಿಲ್ಲ ಆದ್ದರಿಂದ R12 ಮತ್ತು R21 ಸೊನ್ನೆ ಇರುತ್ತದೆ ಮತ್ತು ಇಡೀ ವಿಷಯವು ಸಮ್ಮಿತೀಯವಾಗಿದೆ ಆದ್ದರಿಂದ ನೀವು R22 ನ್ನು R11 ಎಂದು ಹೇಳಬಹುದು ಆದರೆ ಅದು ಸಂಪೂರ್ಣ ಆರ್ ಮ್ಯಾಟ್ರಿಕ್ಸ್ನ್ನು ನಿರ್ಧರಿಸುವುದಿಲ್ಲ ಆರ್ ಸಂಪರ್ಕಗಳಿಗಾಗಿ ಚದುರುವಿಕೆ ಮ್ಯಾಟ್ರಿಕ್ಸ್ ಆದರೆ ಅದು ನಮಗೆ ಯಾವುದೇ ಹೆಚ್ಚುವರಿ ಮಾಹಿತಿ ಹೆಚ್ಚುವರಿ ಸಮೀಕರಣವನ್ನು ನೀಡುವುದಿಲ್ಲ ನಂತರ ಕೊನೆಯದು L11 ಅವು ಮತ್ತೆ L11 ಎಂದರೆ b1 a1 ಆದ್ದರಿಂದ a1 ದಿಂದ b1 ಒಂದು ಮಾರ್ಗ b1 ಮತ್ತೊಂದು ಮಾರ್ಗವು ಇವು ಈ ಎರಡು ಮಾರ್ಗಗಳಿವೆ ಯಾವುದೇ ಮೂರನೇ ಭಾಗವಿದೆಯೇ ಇದನ್ನು ಅನುಮತಿಸದ ಕಾರಣ ನಾನು ಈಗ ಇಲ್ಲಿಗೆ ಹೋಗಬಹುದು ಆದ್ದರಿಂದ ಎರಡು ಮಾರ್ಗಗಳಿವೆ ಈಗ ಯಾವುದೇ ಲೂಪ್ ಇದೆಯೇ ನಿಸ್ಸಂಶಯವಾಗಿ ಇದು ಲೂಪ್ ಆಗಿದೆ ಆದ್ದರಿಂದ ಇದು ಲೂಪ್ ಬೇರೆ ಯಾವುದೇ ಲೂಪ್ ಇದೆಯೇ ಇದು ಲೂಪ್ ಅಲ್ಲ ಎಂದು ನೀವು ನೋಡುತ್ತೀರಿ ಇದು ಲೂಪ್ ಅಲ್ಲ ಇಲ್ಲ ಎಸ್ ನಿಯತಾಂಕ ಲೂಪ್ ಆಗಿರಬಹುದು 2 ಪೋರ್ಟ್ ಎಸ್ ನಿಯತಾಂಕ ಈಗ L ಇದು P1 ನೊಂದಿಗೆ ಸ್ಪರ್ಶಿಸುತ್ತಿದೆಯೇ ಈ ಲೂಪ್ P1 ನೊಂದಿಗೆ ಸ್ಪರ್ಶಿಸುತ್ತಿಲ್ಲ ಆದ್ದರಿಂದ ಮೌಲ್ಯವು ಈ ಲೂಪ್ ಮೌಲ್ಯವಾಗಿರುತ್ತದೆ ಈಗ ಇದು ಆದರೆ ಇದು ಮತ್ತು ಇದು ಲೂಪ್ ಆಗಿದೆ ಆದ್ದರಿಂದ ಅವು ಸ್ಪರ್ಶಿಸುತ್ತಿವೆ ಆದರಿಂದ ಕೂಡ ಸೊನ್ನೆ ಆಗಿದೆ ಈಗ ನೀವು ಮೌಲ್ಯಗಳನ್ನು ಹಾಕಬಹುದು ಮೌಲ್ಯಗಳು ಈ ರೀತಿಯಾಗಿರುತ್ತವೆಅವು ನಮಗೆ ನಾಲ್ಕನೇ ಸಮೀಕರಣವನ್ನು ನೀಡುತ್ತವೆ L12 L12 ರ ನಿರ್ಣಯ L12 ಏನು b1 a2 ಆದ್ದರಿಂದ ಅಲ್ಲಿ ನೇರ ಮಾರ್ಗವಿದೆ ಬೇರೆ ಮಾರ್ಗವಿದೆಯೇ ನೀವು ಇಲ್ಲಿಗೆ ಹೋಗಬಹುದು ಆದರೆ ಅದು ಸಿಲುಕಿಕೊಳ್ಳುತ್ತದೆ ನಾನು ಇಲ್ಲಿಗೆ ಹೋಗಬಹುದು ನಾನು ಸಿಲುಕಿಕೊಳ್ಳುತ್ತೇನೆ ಆದ್ದರಿಂದ ಬೇರೆ ಮಾರ್ಗವಿಲ್ಲ ಮತ್ತು ಯಾವುದೇ ಲೂಪ್ ಇದೆಯೇ ನಿಸ್ಸಂಶಯವಾಗಿ ಈ ಲೂಪ್ ಕಳೆದ ಬಾರಿ ಕೂಡ ನಾವು ಇಲ್ಲಿ Lನ್ನು ನೋಡಿದ್ದೇವೆ ಆದರೆ Lಈ ಲೂಪ್ನ್ನು ಸ್ಪರ್ಶಿಸುತ್ತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇದು ನಮ್ಮ L12 ನ ಮೌಲ್ಯವಾಗಿದೆ ಆದ್ದರಿಂದ 5 ಸಮೀಕರಣಗಳಾಗಿವೆ ಆದ್ದರಿಂದ ದೋಷ ಪೆಟ್ಟಿಗೆಗಾ ಪ್ರಕಾರ ಇತ್ಯಾದಿ ಈ 5 ಸಮೀಕರಣಗಳನ್ನು ನಾವು ಪಡೆದುಕೊಂಡಿದ್ದೇವೆ ಈಗ ನೀವು ಈ ಎಲ್ಲಾ ಸಂದರ್ಭಗಳಲ್ಲಿ ನೋಡಿದಾಗ ಜಾಲ ವಿಶ್ಲೇಷಕವು ಈ ಎಲ್ ಮ್ಯಾಟ್ರಿಕ್ಸ್ ಅನ್ನು ಲೈನ್ ಸಂಪರ್ಕ ಆರ್ ಮ್ಯಾಟ್ರಿಕ್ಸ್ ಅನ್ನು ಆರ್ ಸಂಪರ್ಕ ಮತ್ತು ಟಿ ಮ್ಯಾಟ್ರಿಕ್ಸ್ ಅನ್ನು ಟಿ ಸಂಪರ್ಕಕ್ಕಾಗಿ ಅಳೆಯುತ್ತಿದೆ ಏಕೆಂದರೆ ಇವು ಅದರ ಆಂತರಿಕ ಸಮತಲಗಳಾಗಿವೆ ಆದ್ದರಿಂದ ಈ ಇಡೀ ವಿಷಯವನ್ನು ಅದು ಅಳೆಯುತ್ತಿದೆ ಆದ್ದರಿಂದ ಆ ಅಳತೆಯಿಂದ ಅದು ಗೆ ಸಂಬಂಧಿಸಿದಂತೆ T11 ⋅ ಅನ್ನು ಕಂಡುಕೊಳ್ಳುತ್ತದೆ ಆದ್ದರಿಂದ ಎಸ್ ನಿಯತಾಂಕಗಳು 4 ಎಸ್ ನಿಯತಾಂಕಗಳಾಗಿವೆ ಮತ್ತು ನಮ್ಮಲ್ಲಿ ಅಂತಹ 5 ಸಮೀಕರಣಗಳಿವೆ ನಾವು 5 ಸಮೀಕರಣಗಳನ್ನು ಹೊಂದಿದ್ದೇವೆ ನಮ್ಮಲ್ಲಿ 5 ಅನ್ನೋನಗಳಿವೆ ಆದ್ದರಿಂದ ದೋಷ ಪೆಟ್ಟಿಗೆಯು ರೆಸಿಪ್ರೋಕಲ್ ಆಗಿರುವುದರಿಂದ S12⋅ ಮತ್ತು S21⋅ ಒಂದೇ ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ S21⋅ ನ್ನು ಇಲ್ಲಿ ತೋರಿಸಲಾಗಿಲ್ಲ ಆದ್ದರಿಂದ ಇವು 3 ಅನ್ನೋನ ಕೂಡ ಅನ್ನೋನ ಇದರರ್ಥ ಆ ಪ್ರತಿಫಲನ ಸಂಪರ್ಕದ ಸಂದರ್ಭದಲ್ಲಿ ನಾವು ಸಂಪರ್ಕಿಸಿರುವ ಲೋಡ್ ಅದರ ಪ್ರತಿಫಲನ ಗುಣಾಂಕವಾಗಿದೆ ಮತ್ತು ಲೈನ್ ಸಂದರ್ಭದಲ್ಲಿ ಅದು ಆಗಿದೆ ಆದ್ದರಿಂದ 5 ಅನ್ನೋನ 5 ಸಮೀಕರಣಗಳನ್ನು ಪರಿಹರಿಸಬಹುದು ಅವುಗಳನ್ನು ಹೇಗೆ ಪರಿಹರಿಸಬೇಕೆಂದು ನಾನು ಹೋಗುತ್ತಿಲ್ಲ ಆದರೆ ಸರಿಯಾದ ಕುಶಲತೆಯಿಂದ 5 ಅನ್ನೋನಗಳನ್ನು ಪರಿಹರಿಸಬಹುದು ಆ ಕುಶಲತೆಯು ದೀರ್ಘವಾಗಿದೆ ಆದರೆ ನೀವು ಅದನ್ನು ಪರಿಹರಿಸಬಹುದು ಆದ್ದರಿಂದ ಈ ಮೂಲಕ ನೀವು ಇದನ್ನು ನಿರ್ಧರಿಸಬಹುದು ನೀವು ಈ 3ನ್ನು ನಿರ್ಧರಿಸಿದರೆ ಮೂಲತಃ ನೀವು ದೋಷ ಪೆಟ್ಟಿಗೆಯ ಸಂಪೂರ್ಣ ಸಮ್ಮೀತಿಯನ್ನು ನಿರ್ಧರಿಸುತ್ತಿದ್ದೀರಿ ಆದ್ದರಿಂದ ನಿಮಗೆ ದೋಷ ಪೆಟ್ಟಿಗೆಗಳು ತಿಳಿದಿವೆ ಆದ್ದರಿಂದ ಆ ದೋಷ ಪೆಟ್ಟಿಗೆಗಳಿಂದ ನೀವು ನಿಜವಾದ ಅಳತೆಗಳು ಯಾವುವು ಎಂದು ಕಂಡುಹಿಡಿಯಬಹುದು ನೀವು ನಿಜವಾದ ಅಳತೆಗಳನ್ನು ಮಾಡಿದಾಗ ನಿಮ್ಮ ಡಿಯೂಟಿಯೊಂದಿಗೆ ನೀವು ಆ ದೋಷ ಪೆಟ್ಟಿಗೆಗಳನ್ನು ಹೊಂದಿರುತ್ತೀರಿ ಎಂದು ನಿಮಗೆ ತಿಳಿದಿದೆ ಆದರಿಂದ ನೀವು ಆ ದೋಷ ಪೆಟ್ಟಿಗೆಗಳನ್ನು ಕಂಡುಕೊಳ್ಳಿ ಮತ್ತು ಆ ಪ್ರಕ್ರಿಯೆಯಲ್ಲಿ ಪ್ರತಿಫಲನ ಸಂಪರ್ಕದ Γ L ಕೂಡ ನಿರ್ಧರಿಸಲ್ಪಡುತ್ತದೆ ಆದರೆ ಅದು ನಮ್ಮ ಉದ್ದೇಶವಲ್ಲ ಆದರೆ ನೀವು ಯಾವ ರೀತಿಯ ಲೋಡ್ನ್ನು ಬಳಸುತ್ತಿರುವಿರಿ ಎಂದು ನೀವು ನೋಡಿ ಒಂದು ವೇಳೆ ಲೋಡ್ ಉತ್ತಮವಾಗಿಲ್ಲವೆಂದಾದರೆ ಕಡಿಮೆ ಸಿಗ್ನಲ್ ಬರುತ್ತದೆ ಇದರಿಂದಾಗಿ ಸೂಕ್ಷ್ಮತೆಯ ಸಮಸ್ಯೆಗಳು ಬರುತ್ತವೆ ಆದ್ದರಿಂದ ನೀವು ಅದನ್ನು ಪರಿಶೀಲಿಸಬಹುದು ಮತ್ತು ಅದರ ಥ್ರೂ ಸಂಪರ್ಕದಿಂದ Γ L ಆನ್ನು ಸಹ ನೀವು ಪಡೆಯಬಹುದು ಆದ್ದರಿಂದ ನೀವು ಅಂತಹ ಒಂದು ಉತ್ತಮ ಕಾರ್ಯವಿಧಾನವನ್ನು ನೋಡುತ್ತೀರಿ ನೀವು ಅಂತಹ 3 ಟಿಆರ್ಎಲ್ ಸಂಪರ್ಕಗಳಿಂದ ಎಸ್ ನಿಯತಾಂಕವನ್ನುಜಾಲ ವಿಶ್ಲೇಷಣೆಯನ್ನು ಅಳೆಯುತ್ತೀರಿ ನಂತರ ಅದು ಎಸ್ ಆನ್ನು ಈ ಗಣಿತದ ಮೂಲಕ ಕಂಡುಹಿಡಿಯುತ್ತದೆ ಮತ್ತು ಈಗ ಅದು ದೋಷ ಪೆಟ್ಟಿಗೆಗಳನ್ನು ತಿಳಿದಿದೆ ಆದ್ದರಿಂದ ನಿಜವಾದ ಅಳತೆ ಸಮಯದಲ್ಲಿ ಅದು ದೋಷಗಳನ್ನು ಸರಿಪಡಿಸುತ್ತದೆ ಆದ್ದರಿಂದ ಸಿಗ್ನಲ್ ಪ್ಲೋ ಗ್ರಾಫ್ ಸಹಾಯದಿಂದ ನೀವು ಈ ರೀತಿಯ ಸಂಕೀರ್ಣ ವಿಷಯಗಳನ್ನು ನೋಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಇದು ಮೈಕ್ರೋ ಡಿಸೈನರ್ ಗಳಿಗೆ ಬಹಳ ಸೊಗಸಾದ ಮತ್ತು ಉಪಯುಕ್ತ ಸಾಧನವಾಗಿದೆ ಇದರೊಂದಿಗೆ ನಾವು ಟ್ಯುಟೋರಿಯಲ್ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಉಪನ್ಯಾಸಗಳನ್ನು ಮುಕ್ತಾಯಗೊಳಿಸುತ್ತೇವೆ ಇಲ್ಲಿ ನಾವು 3 ಪ್ರಮುಖ ಸಾಧನಗಳಾದ ಸ್ಮಿತ್ ಚಾರ್ಟ್ ಚದುರುವಿಕೆ ನಿಯತಾಂಕ ಸಿಗ್ನಲ್ ಪ್ಲೋ ಗ್ರಾಫ್ಗಳನ್ನು ನೋಡಿದ್ದೇವೆ ಆದರೆ ನಾವು ಅದರ ಸಾಕಷ್ಟು ಅನ್ವಯಿಸುವಿಕೆಗಳನ್ನು ನೋಡಿದ್ದೇವೆ ನಾವು ಪ್ರತಿರೋಧ ಹೊಂದಿಕೆ ತಂತ್ರಗಳು ಜಾಲ ವಿಶ್ಲೇಷಕ ಮಾಪನ ಸೂಕ್ಷ್ಮ ತರಂಗ ಬೆಂಚ್ ಮಾಪನ ಜಾಲ ವಿಶ್ಲೇಷಕ ಜಾಲ ವಿಶ್ಲೇಷಕ ಮಾಪನಾಂಕ ನಿರ್ಣಯವನ್ನು ಸಹ ನೋಡಿದ್ದೇವೆ ಮತ್ತು ಕೆಲವು ಸೂಕ್ಷ್ಮ ತರಂಗ ಸರ್ಕ್ಯೂಟ್ಗಳಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದ ಉಪಯುಕ್ತ ಸಾಧನಗಳನ್ನು ಅವುಗಳ ಚದುರುವಿಕೆ ನಿಯತಾಂಕಗಳಾದ ಡೈರೆಕ್ಷನಲ್ ಕಪ್ಲರ್ ಮ್ಯಾಜಿಕ್ ಟೀ ಗಳನ್ನೂ ನೋಡಿದ್ದೇವೆ ಆದ್ದರಿಂದ ಈ ಸೈದ್ಧಾಂತಿಕ ಭಾಗವು ಪೂರ್ಣಗೊಂಡ ನಂತರ ಮುಂದಿನವು ಈ ಸಿಗ್ನಲ್ ಪ್ಲೋ ಗ್ರಾಫ್ಗಳನ್ನು ಮತ್ತು ಈ ಕೆಲವು ನಿಯತಾಂಕಗಳನ್ನು ಉದಾಹರಿಸಲು ಟ್ಯುಟೋರಿಯಲ್ಅನ್ನು ಹೊಂದಿರುತ್ತದೆ